ಲೇಸರ್ನ ಸಂಕ್ಷಿಪ್ತ ವಿವರಣೆ ಹಿಂದಿನ ಉಪನ್ಯಾಸವು ಎರಡು ಕಡೆಗಳಲ್ಲಿ ಕನ್ನಡಿಗಳೊಂದಿಗೆ ಕ್ಯಾವಿಟಿಯನ್ನು ಹೊಂದಿರುವ ಪ್ರತಿಫಲನ R1 ಮತ್ತು R2 ಮತ್ತು ಬೆಳಕು ಹಿಂದಕ್ಕೆ ಮತ್ತು ಮುಂದಕ್ಕೆ ಹೋಗುವುದನ್ನು ನಾವು ಪರಿಗಣಿಸಿದ್ದೇವೆ ಮತ್ತು ನಾವು ತೋರಿಸಿದ ಸಂಗತಿಯೆಂದರೆ n2 n1 ಅದು ಮೇಲಿನ ಮತ್ತು ಕೆಳಗಿನ ಹಂತಗಳಲ್ಲಿನ ಪರಮಾಣುಗಳ ಸಾಂದ್ರತೆಯ ವ್ಯತ್ಯಾಸ ln√σL ಆಗಿದ್ದರೆ L ಎಂಬುದು ಈ ಕ್ಯಾವಿಟಿಯ ಉದ್ದವಾಗಿದೆ ನಂತರ ಬೆಳಕು ವರ್ಧಿತ ಬೆಳಕನ್ನು ಪಡೆಯುತ್ತದೆ ಅದು ಇಲ್ಲಿಂದ ಹೊರಬರುತ್ತದೆ ಅಥವಾ ಇಲ್ಲಿ ವರ್ಧಿಸುತ್ತದೆ ನಾವು ಇದನ್ನು ಹೇಗೆ ಸಾಧಿಸುತ್ತೇವೆ ಏಕೆಂದರೆ ಮೇಲಿನ ಹಂತದಲ್ಲಿರುವ ಪರಮಾಣುಗಳ ಸಂಖ್ಯೆ ಮತ್ತು ಕೆಳಮಟ್ಟದ ಪರಮಾಣುಗಳ ಸಂಖ್ಯೆ ಅವುಗಳ ಸಾಂದ್ರತೆಗೆ ಸಮನಾಗಿರುತ್ತದೆ ಎಂದು ಬೋಲ್ಟ್ಜ್ಮನ್ ನ ಸೂತ್ರದಿಂದ ನೆನಪಿಸಿಕೊಳ್ಳುವುದು ಮೊದಲನೆಯದು e EkT ಕೂಡ 1 ಕ್ಕಿಂತ ಕಡಿಮೆ ಹಾಗಾಗಿ ಥರ್ಮಲಿ n1 ಗಿಂತ ಹೆಚ್ಚಿನ n2 ಅನ್ನು ಹೊಂದಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಉಷ್ಣವಾಗಿ ತೀರ್ಮಾನಿಸೋಣ ಅಂದರೆ ನೀವು ತಾಪಮಾನವನ್ನು ಸರಿಯಾಗಿ ಹೆಚ್ಚಿಸಿದರೆ ಅದು n1 ಗಿಂತ ಹೆಚ್ಚಿನ n2 ಅನ್ನು ಹೊಂದಲು ಸಾಧ್ಯವಿಲ್ಲ ಇನ್ನೇನಾದರೂ ಮಾಡಬೇಕು ಮತ್ತು ಅದನ್ನು ಲೇಸರ್ ನಲ್ಲಿ ಮಾಡಲಾಗುತ್ತದೆ ಮತ್ತು ನಂತರ ಏನಾಗುತ್ತದೆ ಎಂದರೆ ಪ್ರಚೋದಿತ ಹೊರಸೂಸುವಿಕೆಯ ಮೂಲಕ ಹೊರಬರುವ ಬೆಳಕು ನಿಖರವಾಗಿ ಅದೇ ಗುಣಗಳನ್ನು ಹೊಂದಿದ್ದು ಅದು ಹೊರಬರುವಂತೆ ಮಾಡುತ್ತದೆ ಆದ್ದರಿಂದ ಬರುವ ಫೋಟಾನ್ ನಿಖರವಾಗಿ ಅದೇ ಗುಣಲಕ್ಷಣಗಳನ್ನು ಹೊಂದಿದೆ ಅದು ಫೋಟಾನ್ ಅದು ಹೊರಬರುವಂತೆ ಮಾಡುತ್ತದೆ ಮತ್ತು ಆದ್ದರಿಂದ ಈ ಬೆಳಕು ವಿಶೇಷ ಗುಣಲಕ್ಷಣವನ್ನು ಹೊಂದಿದೆ ಅದನ್ನು ನಾನು ಈ ಉಪನ್ಯಾಸದ ಕೊನೆಯಲ್ಲಿ ಚರ್ಚಿಸುತ್ತೇನೆ ಇದೀಗ ನಾವು n2 n1 ಅನ್ನು ಹೇಗೆ ಸಾಧಿಸುತ್ತೇವೆ ಎಂದು ಪರಿಗಣಿಸೋಣ ಆದ್ದರಿಂದ ಇದು ಲೇಸರ್ ಕ್ರಿಯೆಯ ಸಂಕ್ಷಿಪ್ತ ಪರಿಚಯ ಮತ್ತು ಸಂಬಂಧಿತ ತಂತ್ರಜ್ಞಾನವು ಹೆಚ್ಚಿನ ವಿವರಗಳಿಗಾಗಿ ನೀವು ಓದಲು ಹೋಗಬಹುದು ನಿಮಗೆ ಸುಧಾರಿತ ಪುಸ್ತಕಗಳು ತಿಳಿದಿವೆ ಆದ್ದರಿಂದ ಈಗ ಎರಡು ಹಂತದ ವ್ಯವಸ್ಥೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ನಾವು n2 n1 ಅನ್ನು ಸಾಧಿಸಲು ಸಾಧ್ಯವಿಲ್ಲ ಏಕೆ ಎರಡು ಹಂತದ ವ್ಯವಸ್ಥೆ ಇದೆ ಎಂದು ಭಾವಿಸೋಣ ಹೆಚ್ಚು ನಾನು ಮೇಲಿನ ಹಂತಕ್ಕೆ ಪಂಪ್ ಮಾಡುತ್ತೇನೆ ಹೆಚ್ಚು ಪರಮಾಣುಗಳು ಕೆಳಗಿಳಿಯುತ್ತವೆ ಆದ್ದರಿಂದ ನಿಮಗೆ ತಿಳಿದಿರುವ ಪರಿಸ್ಥಿತಿಯನ್ನು ನಾನು n2 n1 ಎಂದಿಗೂ ಸಾಧಿಸಲು ಸಾಧ್ಯವಿಲ್ಲ ಆದ್ದರಿಂದ ಎರಡು ಹಂತದ ವ್ಯವಸ್ಥೆಯಲ್ಲಿ ನಾನು ಅದನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಒಂದು ಎರಡು ಹಂತದ ವ್ಯವಸ್ಥೆಗಳಿಗೆ ಮೀರಿದೆ ಆದ್ದರಿಂದ ಮೂರು ಅಥವಾ ನಾಲ್ಕು ಹಂತದ ವ್ಯವಸ್ಥೆಗೆ ಹೋಗಿ ಆದ್ದರಿಂದ ಲೇಸರ್ ಅನ್ನು ವಿನ್ಯಾಸಗೊಳಿಸುವಾಗ ನಾನು ವಸ್ತುಗಳನ್ನು ಸರಿಯಾಗಿ ಆರಿಸಬೇಕಾಗುತ್ತದೆ ಇದರಿಂದಾಗಿ ಈ ಮಟ್ಟಗಳಿವೆ ಮತ್ತು ಇವುಗಳು ಯಾವ ರೀತಿಯ ಆಸ್ತಿಯನ್ನು ಹೊಂದಿರಬೇಕು ಎಂಬುದನ್ನು ಈಗ ನಾನು ನಿಮಗೆ ತೋರಿಸಲಿದ್ದೇನೆ ಆದ್ದರಿಂದ ನಾನು ಮೂರು ಹಂತದ ವ್ಯವಸ್ಥೆಯನ್ನು ಒಂದು ಹಂತ ಎರಡನೇ ಹಂತ ಮತ್ತು ಮೂರನೇ ಹಂತವನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ಮೊದಲ ಮತ್ತು ಮೂರನೇ ಹಂತದ ನಡುವಿನ ಈ ಆವರ್ತನದ ಹೊಳಪಿನ ಬೆಳಕನ್ನು ನಾನು ಏನು ಮಾಡಬಹುದು ಹಾಗಾಗಿ ಆ ಪರಮಾಣುಗಳು ಬಹಳಷ್ಟು ಇಲ್ಲಿಗೆ ಬರುತ್ತವೆ ಮತ್ತು ಪರಮಾಣುಗಳು ಮೇಲಿನ ಮಟ್ಟವನ್ನು ತಲುಪಿದ ಕೂಡಲೇ ಅವು ಅತ್ಯಂತ ವೇಗವಾಗಿ ಇಳಿಯುವ ರೀತಿಯಲ್ಲಿ ಈ ಮಟ್ಟವನ್ನು ಆರಿಸಿ ಇದರ ಅರ್ಥವೇನೆಂದರೆ ಹಂತ 3 ರ ಜೀವಿತಾವಧಿ ನಾನು ಈಗ ಅವುಗಳನ್ನು ಮಟ್ಟ 1 ಮಟ್ಟ 2 ಮಟ್ಟ 3 ರಿಂದ ಕೊಳೆಯುವಿಕೆಯ ವಿರುದ್ಧ 2 ನೇ ಹಂತಕ್ಕೆ ಹೆಸರಿಸಲಿದ್ದೇನೆ ಮತ್ತು ನಾನು ಬಹಳ ಕಡಿಮೆ ಎಂದು ಹೇಳಿದಾಗ ಇದು ನಿಧಾನವಾಗಿದೆ 2 ರಿಂದ 3 ನಿಧಾನವಾಗಿರುತ್ತದೆ ಅಂದರೆ 2 ರಿಂದ 1 ರವರೆಗಿನ ಜೀವಿತಾವಧಿಗೆ ಹೋಲಿಸಿದರೆ ತುಂಬಾ ಕಡಿಮೆ ಇದರ ಪರಿಣಾಮವಾಗಿ ಏನಾಯಿತು ಏನಾಗುತ್ತದೆಯೋ ಈ ಪರಮಾಣುಗಳು ತಕ್ಷಣವೇ ಇಲ್ಲಿಗೆ ಬರುತ್ತವೆ ಆದ್ದರಿಂದ ಅವರು ಇಲ್ಲಿ ಕ್ಷೀಣಿಸಿದ ರೂಪವನ್ನು ಪಡೆಯುತ್ತಿದ್ದಾರೆ ಸಾಕಷ್ಟು ಮಟ್ಟಗಳು ಪಂಪ್ ಆಗುತ್ತಿವೆ ಮತ್ತು ಅವು n2 ಮತ್ತು n1 ಆಗಿರುತ್ತವೆ ನಾನು n2 n1 ಇರುವ ಸ್ಥಿತಿಯನ್ನು ಸಾಧಿಸಬಹುದು ಆದ್ದರಿಂದ n2 n1 ಅನ್ನು ಜನಸಂಖ್ಯಾ ವಿಲೋಮ ಎಂದು ಕರೆಯಲಾಗುತ್ತದೆ ಉಷ್ಣ ಪ್ರಕರಣದಲ್ಲಿ ಸಾಮಾನ್ಯವಾಗಿ ಏನಾಗುತ್ತದೆ ಎಂಬುದರಿಂದ ನೀವು ಜನಸಂಖ್ಯೆಯನ್ನು ತಲೆಕೆಳಗಾಗಿಸಿದ್ದೀರಿ ಇತರ ಸಾಧ್ಯತೆಗಳು ನಾಲ್ಕು ಹಂತಗಳು ನಿಮಗೆ 1 2 3 4 ಇದೆ ಮತ್ತು ನೀವು ಇಲ್ಲಿ ಮಾಡುತ್ತಿರುವುದು ಅವುಗಳನ್ನು 1 2 3 4 ಪಂಪ್ ಪರಮಾಣುಗಳನ್ನು ಇಲ್ಲಿ ಲೇಬಲ್ ಮಾಡಿ ಮತ್ತು ಈ ವೇಗದ ಪರಿವರ್ತನೆಯು ಕಡಿಮೆ ಪರಿವರ್ತನೆಯನ್ನು ವೇಗವಾಗಿ ಮಾಡುತ್ತದೆ ಮತ್ತು ಇದು ನಿಧಾನವಾಗಿರುತ್ತದೆ ಆದ್ದರಿಂದ ಪರಮಾಣುಗಳು 4 ನೇ ಹಂತವನ್ನು ತಲುಪಿದ ತಕ್ಷಣ ಏನಾಗಲಿದೆ ಅವು ಈಗ 3 ನೇ ಹಂತಕ್ಕೆ ಬರಲಿವೆ ನಿಧಾನವಾಗಿ ಅವು ಒಂದನೇ ಹಂತಕ್ಕೆ ಬಂದ ಕೂಡಲೇ ಕೆಳಗಿಳಿಯುತ್ತವೆ ಮತ್ತು ಆದ್ದರಿಂದ ಸಂಖ್ಯೆ n3 ಆಗುವ ಸಾಧ್ಯತೆಯಿದೆ n2 ಗಿಂತ ದೊಡ್ಡದಾಗುತ್ತದೆ ಆದ್ದರಿಂದ ಈ ನಿಧಾನಗತಿಯ ಕ್ರಿಯೆಯು ಎಲ್ಲೆಲ್ಲಿ ನಡೆಯುತ್ತದೆಯೋ ಅದು ಲೈಟ್ ಗಳನ್ನು ವರ್ಧಿಸಲು ನಾನು ಬಳಸಬಹುದಾದ ಮಟ್ಟಗಳಾಗಿವೆ ಆದ್ದರಿಂದ ಮೂರು ಹಂತದ ವ್ಯವಸ್ಥೆಯಲ್ಲಿ ಇದು ವೇಗವಾಗಿದೆ ಮತ್ತು ಇದು ಲೇಸರ್ ಕ್ರಿಯೆಯಾಗಿದೆ ಆದ್ದರಿಂದ ಲೇಸರ್ 2ನೇ ಹಂತ ಮತ್ತು 3ನೇ ಹಂತಕ್ಕೆ ಅನುಗುಣವಾದ ಆವರ್ತನದಲ್ಲಿದೆ ನಾಲ್ಕು ಹಂತದ ವ್ಯವಸ್ಥೆಯಲ್ಲಿ ಇದು ವೇಗವಾಗಿರುತ್ತದೆ ಆದ್ದರಿಂದ ಇದು ಮತ್ತು ಮಧ್ಯದ ಮಟ್ಟವು ಲೇಸರ್ ಆಗಿರುತ್ತದೆ ಆದ್ದರಿಂದ ಲೇಸರ್ ಆವರ್ತನಗಳು ಈ ಎರಡು ಹಂತಗಳ ನಡುವಿನ ಆವರ್ತನಕ್ಕೆ ಅನುಗುಣವಾಗಿರುತ್ತವೆ ಆದ್ದರಿಂದ ಜನಸಂಖ್ಯಾ ವಿಲೋಮವನ್ನು ಈ ರೀತಿ ಸಾಧಿಸಲಾಗುತ್ತದೆ ಆದ್ದರಿಂದ ಈಗ ನೀವು ಕಲಿಯುತ್ತಿರುವ ಹೊಸ ಪದವಾದ ಜನಸಂಖ್ಯಾ ವಿಲೋಮವು ಮೂರು ಹಂತದ ಅಥವಾ ನಾಲ್ಕು ಹಂತದ ವ್ಯವಸ್ಥೆಯಲ್ಲಿ ಸಾಧಿಸಬಹುದಾಗಿದೆ ಆದರೆ ಕೇವಲ ಎರಡು ಹಂತಗಳನ್ನು ಹೊಂದಿರುವ ವ್ಯವಸ್ಥೆಯಲ್ಲಿ ಅಲ್ಲ ನೀವು ಏನು ಮಾಡಿದರೂ ಅದನ್ನು ಸಾಧಿಸಲು ಸಾಧ್ಯವಿಲ್ಲ ಮತ್ತು ಒಮ್ಮೆ ನೀವು ಅದನ್ನು ಮಾಡಿದರೆ ನಾನು ಈ ಕುಹರವನ್ನು ಹೊಂದಿದ್ದೇನೆ ಇದರಲ್ಲಿ ನಾನು ಈ ಜನಸಂಖ್ಯೆಯ ಪರಮಾಣುಗಳ ವಿಲೋಮವನ್ನು ಮಾಡುತ್ತಿದ್ದೇನೆ ಮತ್ತು ನಾನು ಈ ಜನಸಂಖ್ಯಾ ವಿಲೋಮವನ್ನು ಸಾಧಿಸಿದ್ದೇನೆ ಎಂದರ್ಥ ಅಂದರೆ ನಾನು n2 n1ln√σL ಅನ್ನು ಸಾಧಿಸಿದ್ದೇನೆ ಅಲ್ಲಿ L ಉದ್ದ ನಂತರ ಬೆಳಕು ಹಿಂದಕ್ಕೆ ಮತ್ತು ಮುಂದಕ್ಕೆ ಹೋದಂತೆ ಅದು ವರ್ಧಿಸಲ್ಪಡುತ್ತದೆ ಮತ್ತು ಹೊರಬರುವ ಬೆಳಕು ಆ ವರ್ಧಿತ ಬೆಳಕಾಗಿರುತ್ತದೆ ಮತ್ತು ಇವುಗಳು ವಿಶೇಷ ಗುಣಗಳನ್ನು ಹೊಂದಿವೆ ಗುಣಲಕ್ಷಣಗಳು ಯಾವುವು ಸೂಚನೆಯ ಸಂಖ್ಯೆ ಕನ್ನಡಿಗಳು ಒಂದಕ್ಕೊಂದು ಸಮಾನಾಂತರವಾಗಿರುವುದರಿಂದ ಯಾವ ಬೆಳಕು ಹೊರಬರುತ್ತದೆಯೋ ಅದು ಹೆಚ್ಚು ನಿರ್ದೇಶನವಾಗಲಿದೆ ಈ ರೀತಿಯಲ್ಲಿ ಯಾವುದೇ ಬೆಳಕು ಕಳೆದುಹೋಗುತ್ತದೆ ಆದ್ದರಿಂದ ಆಸ್ತಿ ಸಂಖ್ಯೆ 1 ಮತ್ತು ಈ ಲೇಸರ್ ಹೊರಬರುವ ಈ ಬೆಳಕು ಲೇಸರ್ ಎಂದರೆ ವಿಕಿರಣದ ಪ್ರಚೋದಿತ ಹೊರಸೂಸುವಿಕೆಯಿಂದ ಬೆಳಕಿನ ವರ್ಧನೆ ಆದ್ದರಿಂದ ಒಂದು ಗುಣಲಕ್ಷಣ ಹೊಂದಲು ಹೊರಟಿರುವುದು ಅದು ಮಹತ್ವದ ದಿಕ್ಕಿನದ್ದಾಗಿದೆ ನೀವು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹೋಗುವ ಬೆಳಕನ್ನು ವರ್ಧಿಸುತ್ತಿರುವುದರಿಂದ ಅದು ಹೆಚ್ಚು ದಿಕ್ಕಿನದ್ದಾಗಿರುತ್ತದೆ ಮತ್ತು ಅದರ ಹರಡುವಿಕೆಯು ಕನಿಷ್ಟ ಸಾಧ್ಯವಿರುವ ಕಾರಣ ಅದು ವಿವರ್ತನೆಯ ಮಿತಿಯಿಂದ ನಿಗದಿಪಡಿಸಲಾಗಿದೆ ಆದ್ದರಿಂದ ಟಾರ್ಚ್ ಲೈಟ್ ನಂತೆ ಹರಡುವುದಿಲ್ಲ ಅದು ಬಹಳ ಕಡಿಮೆ ಹರಡುತ್ತದೆ ಮೂರು ಮತ್ತು ಅದು ಸಹ ಸಂಭವಿಸುತ್ತದೆ ಏಕೆಂದರೆ ಇದು ಹೆಚ್ಚು ಸುಸಂಬದ್ಧವಾಗಿದೆ ಇದರರ್ಥ ತರಂಗ ಮುಂಭಾಗದಲ್ಲಿನ ವಿಭಿನ್ನ ಬಿಂದುಗಳ ಹಂತದ ನಡುವಿನ ಸಂಬಂಧವನ್ನು ಈ ವಿಶೇಷ ಸುಸಂಬದ್ಧತೆ ಮತ್ತು ತಾತ್ಕಾಲಿಕ ಸುಸಂಬದ್ಧತೆ ಎಂದು ಕರೆಯಲಾಗುತ್ತದೆ ಇದು ಒಂದು ಸಮಯದಲ್ಲಿ ಮತ್ತು ಇನ್ನೊಂದು ಸಮಯದಲ್ಲಿ ಹಂತದ ನಡುವಿನ ಸಂಬಂಧವಾಗಿದೆ ಅವು ತುಂಬಾ ಸ್ಥಿರವಾಗಿವೆ ಮತ್ತು ಈ ಎಲ್ಲಾ ಮೂರು ಗುಣಲಕ್ಷಣಗಳು ಇದನ್ನು ಬಹಳ ವಿಶೇಷವಾದ ಬೆಳಕನ್ನಾಗಿ ಮಾಡುತ್ತದೆ θλd ನಿಂದ ನೀಡಲ್ಪಟ್ಟ ಈ ವಿವರ್ತನೆಯ ಮಿತಿ ಏನು ಎಂದು ನಾನು ನಮೂದಿಸೋಣ ಇದು ಕನಿಷ್ಟ ಮಿತಿಯಾಗಿದ್ದು ಇಲ್ಲಿ d ಅಪರ್ಚುರ್ ಸೈಜ್ ತರಂಗಾಂತರ ಮತ್ತು ಸ್ಪ್ರೆಡ್ ಆಂಗಲ್ ಹಾಗಾಗಿ ವಿವರ್ತನೆಯಿಂದ ಹೊಂದಿಸಲ್ಪಟ್ಟ ಕನಿಷ್ಠ ಹರಡುವಿಕೆ ಇದು ಮತ್ತು ಲೇಸರ್ ಇದನ್ನು ಅನುಸರಿಸುತ್ತದೆ ಅಂದರೆ ಡೈಯಾಮೀಟರ್ d ಇರುವ ಲೇಸರ್ ಬೀಮ್ ಅನ್ನು ತೆಗೆದುಕೊಂಡರೆ ಅದು d ನ ಕ್ರಮದಲ್ಲಿರುವ ಕೋನದಿಂದ ಹರಡುತ್ತದೆ ಎಲ್ಲಾ ಇತರ ಲೈಟ್ ಗಳು ಹೆಚ್ಚು ಹರಡುತ್ತವೆ ಏಕೆಂದರೆ ಅವು ಸುಸಂಬದ್ಧವಾಗಿಲ್ಲ ಆದ್ದರಿಂದ ಇವು ಲೇಸರ್ಗಳ ವಿಶೇಷ ಗುಣಲಕ್ಷಣಗಳಾಗಿವೆ ಆದ್ದರಿಂದ ಪ್ರಚೋದಿತ ಹೊರಸೂಸುವಿಕೆಯ ಬೆಳಕನ್ನು ಬಳಸಿಕೊಂಡು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸಲು ಜನಸಂಖ್ಯೆಯ ವಿಲೋಮತೆಯೊಂದಿಗೆ ಮಾಧ್ಯಮದ ಮೂಲಕ ಹಾದುಹೋಗುವ ಮೂಲಕ ಅದನ್ನು ವರ್ಧಿಸಬಹುದು ಎರಡು ನಿರ್ಣಾಯಕ ಜನಸಂಖ್ಯಾ ವಿಲೋಮ ಸಾಂದ್ರತೆಯನ್ನು ln√σL ನಿಂದ ನೀಡಲಾಗುತ್ತದೆ ಇಲ್ಲಿ L ಎಂಬುದು ಕ್ಯಾವಿಟಿ ಯ ಉದ್ದವಾಗಿದೆ ಮೂರು ವಿಲೋಮವು ಮೂರು ಅಥವಾ ನಾಲ್ಕು ಹಂತದ ವ್ಯವಸ್ಥೆಗಳಲ್ಲಿ ಸಾಧಿಸಬಹುದಾಗಿದೆ ಆದರೆ ಎರಡು ಹಂತದ ವ್ಯವಸ್ಥೆಯಲ್ಲಿ ಅಲ್ಲ ಮತ್ತು ಈ ವರ್ಧನೆಯಿಂದ ಹೊರಬರುವ ನಾಲ್ಕು ಲೇಸರ್ ವಿಶೇಷ ಬೆಳಕು ಅದು ಹೆಚ್ಚು ದಿಕ್ಕಿನಲ್ಲಿದೆ ಲೇಸರ್ ಒಂದು ಬೆಳಕು ಇದು ಹೆಚ್ಚು ದಿಕ್ಕಿನ ಸುಸಂಬದ್ಧವಾಗಿದೆ ವಿವರ್ತನೆಯ ಮಿತಿಯಿಂದ ಕನಿಷ್ಠ ಸಂಭವನೀಯ ಹರಡುವಿಕೆಯನ್ನು ಹೊಂದಿದೆ ಮತ್ತು ನಾನು ನಮೂದಿಸುವುದನ್ನು ಮರೆತ ಒಂದು ವಿಷಯವೆಂದರೆ ಹೆಚ್ಚು ಮೊನೊಕ್ರೊಮ್ಯಾಟಿಕ್ ಅಂದರೆ ಒಂದು ಆವರ್ತನ ಇದು ಒಂದು ಆವರ್ತನವನ್ನು ಹೊಂದಿದ್ದು ಅದು ಆ ಪರಿವರ್ತನೆಯ ಆವರ್ತನಕ್ಕೆ ಅನುಗುಣವಾಗಿರುತ್ತದೆ ಆದರೂ ಸ್ವಲ್ಪ ಹರಡುವಿಕೆ ಇದೆ ಆದರೆ ಇತರ ಎಲ್ಲ ಲೈಟ್ ಗಳಿಗೆ ಹೋಲಿಸಿದರೆ ಇದು ಏಕವರ್ಣದದ್ದಾಗಿದೆ ಆದ್ದರಿಂದ ಇದು ಲೇಸರ್ಗಳ ವಿಶೇಷ ಗುಣಲಕ್ಷಣಗಳಾಗಿವೆ ಆದ್ದರಿಂದ ಇದರೊಂದಿಗೆ ನಾನು ಇದನ್ನು ಲೇಸರ್ಗಳ ತಾಂತ್ರಿಕ ಅನ್ವಯವೆಂದು ತೀರ್ಮಾನಿಸುತ್ತೇನೆ ಈ ಕಲ್ಪನೆಯನ್ನು ಹತ್ತೊಂಬತ್ತು ಹತ್ತರ ದಶಕದ ಮಧ್ಯಭಾಗದಲ್ಲಿ ಪ್ರಸ್ತಾಪಿಸಲಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ ಹಾಗಾಗಿ 1915 1914 ಆದರೆ ಮೊದಲ ಲೇಸರ್ ಮೇಜರ್ ಅನ್ನು 1960 ರ ದಶಕದಲ್ಲಿ ತಯಾರಿಸಲಾಯಿತು ಆದ್ದರಿಂದ ತಾಂತ್ರಿಕ ಪ್ರಗತಿಯು ಆಲೋಚನೆ ಬಂದ ಸುಮಾರು 50 ವರ್ಷಗಳ ನಂತರ ಕಾಯಬೇಕಾಯಿತು ಮುಂದೆ ನಾವು ಮುಂದಿನ ವಾರ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನು ನಿರ್ಮಿಸಲು ಪ್ರಾರಂಭಿಸಲಿದ್ದೇವೆ ಮತ್ತು ಮುಂದಿನ ವಾರ ಮೊದಲ ಉಪನ್ಯಾಸದಲ್ಲಿ ನಾನು ಕರಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ನೊಂದಿಗೆ ಪ್ರಾರಂಭಿಸಲಿದ್ದೇನೆ